ಇಂದು ಟೇಕ್ ಆಫ್ ಷರತ್ತುಗಳನ್ನು ಪೂರೈಸಲು ವಿಂಗ್ ಲೋಡಿಂಗ್ ಮತ್ತು ಥ್ರಸ್ಟ್ ಲೋಡಿಂಗ್ ಬಗ್ಗೆ ನಾವು ಚರ್ಚಿಸಲಿದ್ದೇವೆ ಟೇಕ್ ಆಫ್ ಕುಶಲತೆಯನ್ನು ಪೂರೈಸುವ ನಮ್ಮ ಗುರಿ ಏನು ಇಲ್ಲಿಯವರೆಗೆ ನೀವು ನೋಡಿದ್ದೇವೆ ನಾವು ಕ್ರೂಸ್ ಬಗ್ಗೆ ಮಾತನಾಡಿದ್ದೇವೆ ನಾವು ಲೋಟರ್ ರೇಂಜ್ ಬಗ್ಗೆ ಮಾತನಾಡಿದ್ದೇವೆ ಆದರೆ ಇಂದು ನಾವು ಮಾತನಾಡಬೇಕಾದ ಪ್ರಮುಖ ವಿಷಯವೆಂದರೆ ರೆಕ್ಕೆ ಲೋಡಿಂಗ್ ಆಗಿರಬೇಕು ಅಥವಾ ಡಿಸೈನರ್ wing loading ಹೇಗೆ ಗ್ರಹಿಸಬೇಕು ಟೇಕ್ ಆಫ್ ಷರತ್ತುಗಳನ್ನು ಪೂರೈಸಲು ಆಗುತ್ತಿದೆ ಈ ಟೇಕ್ ಆಫ್ ಲ್ಯಾಂಡಿಂಗ್ ಎರಡು ಪ್ರಮುಖ ಕಾರ್ಯಾಚರಣೆಗಳಾಗಿವೆ ಏಕೆಂದರೆ ನೀವು ಕಂಡುಕೊಳ್ಳುವ ಹೆಚ್ಚಿನ ಅಪಘಾತಗಳು ಚಿಕ್ಕದಾಗಿರಬಹುದು ಗಂಭೀರವಾಗಿರಬಹುದು ಟೇಕ್ ಆಫ್ ಅಥವಾ ಲ್ಯಾಂಡಿಂಗ್ ಸಮಯದಲ್ಲಿ ಸಂಭವಿಸಬಹುದು ಉದಾಹರಣೆಗೆ ನೀವು ಟೇಕಾಫ್ ಮಾಡಲು ಪ್ರಯತ್ನಿಸುತ್ತಿದ್ದರೆ ಮತ್ತು ನೀವು ಅಗತ್ಯವಾದ ವೇಗವನ್ನು ಸಾಧಿಸದಿದ್ದರೆ ಮತ್ತು ನೀವು ಟೇಕ್ ಆಫ್ ಮಾಡಲು ಪ್ರಯತ್ನಿಸಿದರೆ ಮತ್ತು ನೀವು ದಾಳಿಯ ಕೋನವನ್ನು ಹೆಚ್ಚಿಸುತ್ತೀರಿ ಮತ್ತು ಅದು ಸ್ಟಾಲ್ಗೆ ಹೋಗಬಹುದು ಇದು ನಾವು ಅಕಾಲಿಕ ಟೇಕ್ ಆಫ್ ಎಂದು ಕರೆಯುತ್ತೇವೆ ಕೆಲವೊಮ್ಮೆ ಲ್ಯಾಂಡಿಂಗ್ ಸಮಯದಲ್ಲಿ ಲ್ಯಾಂಡಿಂಗ್ಗೆ ಬರುವುದು ಮತ್ತು ವೇಗವು ಅಪೇಕ್ಷೆಗಿಂತ ಹೆಚ್ಚಿನದಾಗಿದೆ ಆದ್ದರಿಂದ ಅದು ನೆಲಕ್ಕೆ ಅಪ್ಪಳಿಸುತ್ತದೆ ಮತ್ತು ಅದು ವಿಮಾನಕ್ಕೆ ಗಂಭೀರ ಹಾನಿಯನ್ನುಂಟುಮಾಡಬಹುದು ನಾನು V ಟೇಕ್ ಆಫ್ ಬಗ್ಗೆ ಮಾತನಾಡುವಾಗ ಇದು Vstallನ ಕೆಲವು ಶೇಕಡಾವಾರು ಇದು ಕೆಲವು ಶೇಕಡಾವಾರು ಆಗಿರಬಹುದು ಇದು Vstall ಗಿಂತ 20 ಪ್ರತಿಶತ ಅಥವಾ 30 ಪ್ರತಿಶತದಷ್ಟು ಹೆಚ್ಚಿರಬಹುದು ಮತ್ತು V take off ಆಗುವುದನ್ನು ಖಚಿತಪಡಿಸಿಕೊಳ್ಳಲು ಅದು ಕಡಿಮೆ Vstall ಕಡಿಮೆ ಎಂದು ನೋಡಲು ನಾವು ಪ್ರಯತ್ನಿಸುತ್ತೇವೆ Vstall ಮತ್ತೆ 2 W by S rho CLmax ಆಗಿದೆ ಮತ್ತು Vstall ಅನ್ನು ಕಡಿಮೆ ಮಾಡಲು ನಮಗೆ ಎರಡು ಆಯ್ಕೆಗಳಿವೆ ಒಂದು ರೆಕ್ಕೆ ಲೋಡಿಂಗ್ ಅನ್ನು ಕಡಿಮೆ ಮಾಡುವುದು ಅಥವಾ CL maxವನ್ನು ಹೆಚ್ಚಿಸುವುದು ಅಂದರೆ WS ನಾನು CL max ಅನ್ನು ಕಡಿಮೆ ಮಾಡುತ್ತೇನೆ ಅಥವಾ ಹೆಚ್ಚಿಸುತ್ತೇನೆ ಒಮ್ಮೆ ನಾನು WSಅನ್ನು ಹೆಚ್ಚಿಸಲು ಅಥವಾ ಕಡಿಮೆ ಮಾಡಲು ಪ್ರಯತ್ನಿಸಿದರೆ ಒಮ್ಮೆ ನಾನು ರೆಕ್ಕೆ ಲೋಡಿಂಗ್ ಅನ್ನು ಕಡಿಮೆ ಮಾಡಲು ಪ್ರಯತ್ನಿಸಿದರೆ ಇದರರ್ಥ ನಾನು ದೊಡ್ಡ ರೆಕ್ಕೆ ಪ್ರದೇಶವನ್ನು ಬಯಸುತ್ತೇನೆ ದೊಡ್ಡ ರೆಕ್ಕೆ ಪ್ರದೇಶವು ನಿಮಗೆ ಕಡಿಮೆ ರೆಕ್ಕೆ ಲೋಡಿಂಗ್ ಅನ್ನು ನೀಡುತ್ತದೆ ಆದ್ದರಿಂದ Vstall ಕಡಿಮೆ ಇರುತ್ತದೆ ಆದರೆ ದೊಡ್ಡ ರೆಕ್ಕೆ ಪ್ರದೇಶ ಎಂದರೆ ದೊಡ್ಡ ಡ್ರ್ಯಾಗ್ ಆದ್ದರಿಂದ ನಿಮಗೆ ಹೆಚ್ಚಿನ ಶಕ್ತಿ ಬೇಕು ಆದ್ದರಿಂದ ನೀವು ರಾಜಿ ಮಾಡಿಕೊಳ್ಳಬೇಕು ಆದ್ದರಿಂದ ಇನ್ನೊಂದು ಮಾರ್ಗವೆಂದರೆ ನೀವು ರೆಕ್ಕೆ ಪ್ರದೇಶವನ್ನು ಸ್ವಲ್ಪ ಮಟ್ಟಿಗೆ ಹೆಚ್ಚಿಸಿ ಮತ್ತು ಸಿಎಲ್ಮ್ಯಾಕ್ಸ್ ಅನ್ನು ಹೆಚ್ಚಿಸಿ ನಾವು ಸಿಎಲ್ಮ್ಯಾಕ್ಸ್ ಅನ್ನು ಹೇಗೆ ಹೆಚ್ಚಿಸುತ್ತೇವೆ ನಾವು ಫ್ಲಾಪ್ಗಳನ್ನು ಬಳಸುತ್ತೇವೆ ವಿವಿಧ ರೀತಿಯ ಹೆಚ್ಚಿನ ಸಾಧನಗಳಿವೆ ಇವುಗಳನ್ನು ಬಳಸಿಕೊಂಡು ನೀವು ಸಿಎಲ್ಮ್ಯಾಕ್ಸ್ ಅನ್ನು 1 2 ರಿಂದ 5 ಕ್ಕೆ ಹೆಚ್ಚಿಸಬಹುದು ಆದರೆ ಯಾವುದೂ ಉಚಿತವಲ್ಲ ಎಂದು ನಿಮಗೆ ತಿಳಿದಿದೆ ನೀವು CLmax ಅನ್ನು ಹೆಚ್ಚಿಸಿದಂತೆ ಡ್ರ್ಯಾಗ್ನಲ್ಲಿ ಹೆಚ್ಚಳ ಇರುತ್ತದೆ ಮತ್ತು ಇದು ಗುರುತ್ವಾಕರ್ಷಣೆಯ ಕೇಂದ್ರದ ಬಗ್ಗೆ ಹೆಚ್ಚಿನ ಕ್ಷಣವನ್ನು ಉತ್ಪಾದಿಸುತ್ತದೆ ಆದ್ದರಿಂದ ಇದು ವಿಸ್ಟಾಲ್ನಲ್ಲಿ ತ್ವರಿತ ನೋಟವಾಗಿದೆ ಆದರೆ ನಾನು ಡಿಸೈನರ್ಗಾಗಿ ಟೇಕ್ ಆಫ್ ಮಾಡಲು ಬಂದಾಗ ಆ ದೂರವು ಎಷ್ಟು ಎಂದು ಅವನು ಹುಡುಕುತ್ತಾನೆ ಅದರ ನಂತರ ಅದು ಸಾಕಷ್ಟು ವೇಗವನ್ನು ಹೊಂದಿದೆ ಮತ್ತು ಅವನು ಈ ರೀತಿ ಉರುಳಿದರೆ ಅದು ಮಾಡಬೇಕು ಟೇಕ್ ಆಫ್ ಮಾಡಲು ಹೋಗಲು ಸಾಧ್ಯವಾಗುತ್ತದೆ ಮತ್ತು ವ್ಯಾಖ್ಯಾನದ ಪ್ರಕಾರ ಇದು 50 ಅಡಿ ಎತ್ತರವನ್ನು ತೆರವುಗೊಳಿಸಬೇಕು ಅದು ನಿಯಮಾವಳಿಗಳ ಪ್ರಕಾರ TW ಮತ್ತು WS ನ ಎಲ್ಲಾ ಪ್ರಿಸ್ಕ್ರಿಪ್ಷನ್ಗಳಿಗೆ ನಾವು ಹೋಗುವ ಮೊದಲು ಟೇಕ್ ಆಫ್ ಸಮಯದಲ್ಲಿ ಏನಾಗುತ್ತಿದೆ ಎಂಬುದನ್ನು ಭೌತಿಕ ಮಾಡೆಲಿಂಗ್ ಮೂಲಕ ವ್ಯವಸ್ಥಿತ ನೋಟವನ್ನು ನೋಡೋಣ ಆದ್ದರಿಂದ ನಾನು ಸರಳ ರೇಖಾಚಿತ್ರವನ್ನು ಚಿತ್ರಿಸಿದರೆ ಇದು ಒತ್ತಡ ಎಂದು ಹೇಳೋಣ ಮತ್ತು ಇಲ್ಲಿ ಒಂದು ಲ್ಯಾಂಡಿಂಗ್ ಇದೆ ಮತ್ತೊಂದು ಲ್ಯಾಂಡಿಂಗ್ ಎಲ್ಲೋ ಇಲ್ಲಿದೆC G ಎಲ್ಲೋ ಇಲ್ಲಿದೆ CG ಇಲ್ಲಿ ಎಲ್ಲೋ ಹೇಳಲು ಬಿಡಬೇಕು ನಾವು ಇಲ್ಲಿ CG ಯನ್ನು ಹಿಂಭಾಗದ ಲ್ಯಾಂಡಿಂಗ್ಗಿಂತ ಸ್ವಲ್ಪ ಮುಂದಕ್ಕೆ ಇರಿಸಲು ಪ್ರಯತ್ನಿಸುತ್ತೇವೆ ಇಲ್ಲದಿದ್ದರೆ CG ಹಿಂಭಾಗದಲ್ಲಿದ್ದರೆ ಅಡಚಣೆಯು ವಿಮಾನದ ಕೊನೆಯ ಬಿಂದುವನ್ನು ನೆಲಕ್ಕೆ ಅಪ್ಪಳಿಸುತ್ತದೆ ಆದ್ದರಿಂದ ಸಾಮಾನ್ಯವಾಗಿ CG ಇಲ್ಲಿ ಇಳಿಯುವುದಕ್ಕಿಂತ ಸ್ವಲ್ಪ ಮುಂದಿದೆ ಹಿಂದಿನ ಲ್ಯಾಂಡಿಂಗ್ ಇಲ್ಲಿ ಮತ್ತು ಈಗ ನಾನು ರೇಖಾಚಿತ್ರವನ್ನು ಸೆಳೆಯುತ್ತಿದ್ದರೆ ನಾನು ಇಲ್ಲಿಂದ ಸ್ವಲ್ಪ ತೂಕವನ್ನು ಹೊಂದಿದ್ದೇನೆ ಮತ್ತು ನಂತರ ಪ್ರತಿಕ್ರಿಯೆ ಎತ್ತುವ ಮತ್ತು ಎಳೆಯಿರಿ ಅವರು ವಾಯುಬಲವೈಜ್ಞಾನಿಕ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸಲಿದ್ದಾರೆ ವಾಸ್ತವವಾಗಿ ನಾವು ಎಲ್ಲಾ ಲಿಫ್ಟ್ ಮತ್ತು ಡ್ರ್ಯಾಗ್ ಪಡೆಗಳನ್ನು ಕ್ಷಣದೊಂದಿಗೆ ವಾಯುಬಲವೈಜ್ಞಾನಿಕ ಕೇಂದ್ರಕ್ಕೆ ವರ್ಗಾಯಿಸುತ್ತೇವೆ ಆದರೆ ನಾವು ಏನು ಮಾಡುತ್ತೇವೆ ಎಂದು ವಿಶ್ಲೇಷಣೆಗಾಗಿ ನಾವು ಅವುಗಳನ್ನು ಗುರುತ್ವಾಕರ್ಷಣೆಯ ಕೇಂದ್ರಕ್ಕೆ ವರ್ಗಾಯಿಸುತ್ತೇವೆ ಆದ್ದರಿಂದ ನಾನು ಲಿಫ್ಟ್ ಮತ್ತು ಡ್ರ್ಯಾಗ್ ಬರೆಯುವಾಗ ಒಂದು ಕ್ಷಣವಿದೆ ಎಂದು ಊಹಿಸು ಆದರೆ ಆ ಕ್ಷಣವು ಸಮತೋಲನವಾಗಿದೆ ನಮ್ಮ ವಿಷಯದಲ್ಲಿ ಹೇಳೋಣ ನಾನು ಈ ರೀತಿಯ ರೇಖಾಚಿತ್ರವನ್ನು ಹೊಂದಿದ್ದರೆ ನಾನು ಸುಲಭವಾಗಿ F minus ಅಥವಾ Fಅನ್ನು T minus D minus mu R into W minus L ಗೆ ಬರೆಯಬಹುದು ಮತ್ತು ಅದು m dV by dt ಗೆ ಸಮಾನವಾಗಿರುತ್ತದೆ ಇದು ಏನು ನಿವ್ವಳ ಬಲದ ನಟನೆ ಥ್ರಸ್ಟ್ ಮೈನಸ್ ಡ್ರ್ಯಾಗ್ ಮತ್ತು ನಂತರ ಮತ್ತು mu R ಘರ್ಷಣಾತ್ಮಕ ಶಕ್ತಿ ಇರುತ್ತದೆ R ಏನೂ ಅಲ್ಲ ಆದರೆ L minus W ಆದ್ದರಿಂದ minus sin ಇಲ್ಲಿದೆ ಆದ್ದರಿಂದ mu R into W minus l ಆದ್ದರಿಂದ ಇದು ನೇರವಾಗಿ ಮುಂದಿದೆ ನೀವು performance ಕೋರ್ಸ್ನಲ್ಲಿ ಮಾಡಿದ್ದೀರಿ ಈಗ ಕಲ್ಪಿಸಿಕೊಳ್ಳಿ ನೀವು ಟೇಕ್ ಆಫ್ ಮಾಡಲು ಹೋಗುವಾಗ ನೀವು ವೇಗದಲ್ಲಿ 0 ರಿಂದ V ಗೆ ಸಮನಾದ V ಯನ್ನು ಲಿಫ್ಟ್ ಆಫ್ಗೆ ಪ್ರಾರಂಭಿಸುತ್ತಿದ್ದೀರಿ ಆ ವೇಗದಲ್ಲಿ ನೀವು ವಿಮಾನದ angle of attack ವನ್ನು ತಿರುಗಿಸಿ ಏರಲು ಹೋಗುತ್ತೀರಿ ಸಮಸ್ಯೆಯೆಂದರೆ ನಾನು V ಗೆ 0 ರಿಂದ V V ಗೆ ಎತ್ತುವಂತೆ ಸಮನಾಗಿ ಹೆಚ್ಚಾಗುತ್ತಿದ್ದೇನೆ ಡ್ರ್ಯಾಗ್ ಮತ್ತು ಲಿಫ್ಟ್ ಸಹ ಬದಲಾಗಲಿದೆ ಏಕೆಂದರೆ ಅವು ವೇಗದ ಕಾರ್ಯವಾಗಿದೆ ಡಿಸೈನರ್ ಆ ಎಲ್ಲಾ ನಿಖರವಾದ ಕೆಲಸಗಳನ್ನು ಮಾಡಲು ಇಷ್ಟಪಡುವುದಿಲ್ಲ ಡಿಸೈನರ್ ಕೆಲವು ಸರಾಸರಿ ಮೌಲ್ಯಗಳೊಂದಿಗೆ ಮಾಡಲು ಬಯಸುತ್ತಾರೆ ಈ ನಿವ್ವಳ ಬಲವು ಉಂಟುಮಾಡುವ ಕೆಲವು ಸರಾಸರಿ ವೇಗವರ್ಧನೆಯನ್ನು ನೋಡಲು ನಾವು ಪ್ರಯತ್ನಿಸುತ್ತೇವೆ ಒಮ್ಮೆ ಅವನು ಸರಾಸರಿ ವೇಗವರ್ಧನೆಯನ್ನು ತಿಳಿದಿದ್ದರೆ ಮತ್ತು ಅದು ಸರಿಯಾಗಿದ್ದರೆ ಅವನಿಗೆ V square minus U square equal to 2as ಗೆ ಸಮಾನವಾಗಿರುತ್ತದೆ ಆದ್ದರಿಂದ V square by 2a ಯಿಂದ ಸಮನಾಗಿರುತ್ತದೆ ಇಲ್ಲಿ a ಸಮೀಕರಣವನ್ನು ಬಳಸುವ ಸರಾಸರಿ ವೇಗವರ್ಧನೆ ಸಾಮಾನ್ಯವಾಗಿ ನಾನು ಈ ವಾಯುಬಲವೈಜ್ಞಾನಿಕ ಬಲವನ್ನು 0 7 V lift offನಲ್ಲಿ ಲೆಕ್ಕಾಚಾರ ಮಾಡಿದರೆ ಹೆಚ್ಚಿನ ವಿಮಾನಗಳಿಗೆ ಸರಾಸರಿ ವೇಗವರ್ಧನೆಯ ಪರಿಕಲ್ಪನೆಯನ್ನು ನಾನು ಬಳಸಬಹುದೆಂದು ಉಹಿಸಲು ಇದು ಒಂದು ಉತ್ತಮ ಅಂದಾಜು ಇದು ಹೊಸತೇನಲ್ಲ ಕಾರ್ಯಕ್ಷಮತೆಯಲ್ಲಿ ನೀವು ಏನು ಮಾಡಿದ್ದೀರಿ ಎಂದು ನಾನು ಪರಿಷ್ಕರಿಸುತ್ತಿದ್ದೇನೆ ಎಂದು ನಾನು ಹೇಳುತ್ತಿದ್ದೇನೆ ನಾವು ದೃಷ್ಟಿ ಕಳೆದುಕೊಳ್ಳಬಾರದು ನಾವು ಇಂದು ಹುಡುಕುತ್ತಿರುವುದು ನಿರ್ದಿಷ್ಟ ಟೇಕ್ ಆಫ್ ಮಿಷನ್ಗಾಗಿ ರೆಕ್ಕೆ ಲೋಡಿಂಗ್ ಅನ್ನು ನಾನು ಹೇಗೆ ದೃಶ್ಯೀಕರಿಸುತ್ತೇನೆ ಆದ್ದರಿಂದ ನಾನು ಈ ಪರಿಕಲ್ಪನೆಯನ್ನು ಬಳಸಿದರೆ ನಾನು 0 7 V ಲಿಫ್ಟ್ ಆಫ್ನಲ್ಲಿ ಮೌಲ್ಯಮಾಪನ ಮಾಡಿದ ಈ ವೇಗವರ್ಧನೆಯನ್ನು ತೆಗೆದುಕೊಳ್ಳಬಹುದು ಮತ್ತು ಪರಿಕಲ್ಪನೆಯನ್ನು ಸರಾಸರಿ ವೇಗವರ್ಧನೆಗೆ ಬಳಸಬಹುದು ಆದ್ದರಿಂದ dV by dt ವನ್ನು m and s V square minus U square equal to 2as ಭಾಗಿಸಿತ್ತದೆ ಆದ್ದರಿಂದ s V square by 2a ಯಿಂದ ಸಮನಾಗಿರುತ್ತದೆ ಇಲ್ಲಿ ಮೂಲತಃ ಈ ಬಲವನ್ನು 0 7 V lift offನಲ್ಲಿ ಮೌಲ್ಯಮಾಪನ ಮಾಡುವ ದ್ರವ್ಯರಾಶಿಯಿಂದ ಭಾಗಿಸಲಾಗುತ್ತದೆ ಮತ್ತು V lift off ಅನ್ನು ನಾವು 1 2 ರಿಂದ 1 3 Vstall ತೆಗೆದುಕೊಳ್ಳಬಹುದು ಎಂದು ನಮಗೆ ತಿಳಿದಿದೆ ಸಾಮಾನ್ಯವಾಗಿ ನಿಯಂತ್ರಕ ದೇಹವು ಆ ಸಂಖ್ಯೆಗಳನ್ನು ನೀಡುವುದನ್ನು ನೀವು ಕಾಣಬಹುದು ಇದು 1 2 ಕಡೆಗೆ ಹೆಚ್ಚು ಓರೆಯಾಗಿದೆ ನಿಖರವಾದ FAA ನಿಯಂತ್ರಣ ನಾನು ಯಾವಾಗ ಪ್ರಕರಣವನ್ನು ಪರಿಹರಿಸುತ್ತೇನೆ ಎಂದು ಚರ್ಚಿಸುತ್ತಿದ್ದೇನೆ ನೀವು ಹೇಗೆ ಮುಂದುವರಿಯುತ್ತೀರಿ ಎಂದು ಹೇಳಲು ಇದು ಆದ್ದರಿಂದ s lift offವನ್ನು ನಾನು ಇದನ್ನು ಅನುಸರಿಸಿದರೆ ನಾನು V lift off square into W by g divided by 2 T minus D plus mu r W minus L ನಿಂದ ಭಾಗಿಸಿದಾಗ ಇದು ಲಿಫ್ಟ್ ಆಫ್ ಅನ್ನು ಪಡೆಯುತ್ತದೆ 2 ಬಾರಿ Vstall ನಂತರ ನಾನು s ಲಿಫ್ಟ್ ಆಫ್ ಅಭಿವ್ಯಕ್ತಿಯನ್ನು 1 44 W square by g rho infinity CLmax into T minus D plus mu r into W minus L ಗೆ ಸಮನಾಗಿ ಪಡೆಯುತ್ತೇನೆ ನಾನು ತಪ್ಪಾಗಿಲ್ಲದಿದ್ದರೆ ಅದು ಸರಿಯಾದ g rho ಹೌದು ಈಗ ಡಿಸೈನರ್ ಈ ಅಭಿವ್ಯಕ್ತಿಯನ್ನು ಹೇಗೆ ನೋಡುತ್ತಾರೆ ಎಂಬುದನ್ನು ನೋಡೋಣ ಇದರಿಂದಾಗಿ ಅವರು ಲಿಫ್ಟ್ ಆಫ್ಗೆ ಅಗತ್ಯವಾದ ರೆಕ್ಕೆ ಲೋಡಿಂಗ್ ಅನ್ನು ಕಂಡುಹಿಡಿಯಬಹುದು ಇಲ್ಲಿ ಕೆಲವು S ಕಾಣೆಯಾಗಿರಬೇಕು ನಾನು ಡಿಸೈನರ್ ಆಗಿದ್ದರೆ ಆರಂಭಿಕ ಸಂಖ್ಯೆಯನ್ನು ಹೊಂದುವ ಒತ್ತಡಕ್ಕೆ ಹೋಲಿಸಿದರೆ ಇದರ ಕೊಡುಗೆ ಏನು ಎಂದು ನಾನು ನನ್ನನ್ನು ಕೇಳಿಕೊಳ್ಳುತ್ತೇನೆ ಏಕೆಂದರೆ ಈ ಸಮಯದಲ್ಲಿ ನನ್ನ ವಿಮಾನವು ಸಂಪೂರ್ಣವಾಗಿ ಸಿದ್ಧವಾಗಿಲ್ಲ ನಿಖರವಾಗಿ ರೆಕ್ಕೆ ಪ್ರದೇಶ ಯಾವುದು CD naught ಯಾವುದು ಎಂದು ನನಗೆ ತಿಳಿಧಿದೆ ಆದ್ದರಿಂದ ನಾನು ಏನು ಮಾಡಬೇಕು ಅನುಭವದಿಂದ ನಾನು ಈ ಸಂಭಾವಿತನನ್ನು 10 ರಿಂದ 15 ಪ್ರತಿಶತದಷ್ಟು ಒತ್ತಡದಿಂದ ತಿಳಿದಿದ್ದೇನೆ ಆದ್ದರಿಂದ ಡಿಸೈನರ್ ಆಗಿ ನಾನು ಸರಿ ಎಂದು ಹೇಳುತ್ತೇನೆ ಒತ್ತಡಕ್ಕೆ ಹೋಲಿಸಿದರೆ ಈ ಪದವನ್ನು ನಿರ್ಲಕ್ಷಿಸೋಣ ಆದ್ದರಿಂದ ನಾನು 44 W square by g rho infinity CLmax S into T ಸಮನಾಗಿ s lift off ಅನ್ನು ಬರೆಯಲಾಗುತ್ತಿದೆ ಇದು ಕಾಂಪ್ಯಾಕ್ಟ್ ಅಭಿವ್ಯಕ್ತಿ ಆದರೆ ರೆಕ್ಕೆ ಲೋಡಿಂಗ್ ಎಲ್ಲಿ ಅಡಗಿದೆ ಮತ್ತು TW ಥ್ರಸ್ಟ್ ಲೋಡಿಂಗ್ ಇಲ್ಲಿ ಅಡಗಿದೆ ಎಂದು ನೋಡಲು ನಾನು ಬಯಸುತ್ತೇನೆ ಏಕೆಂದರೆ ನಾನು ಟೇಕ್ ಆಫ್ ಮಾಡಲು ಹೋದಾಗ ನಾವು ಒಪ್ಪಿದ್ದೇವೆ ನಾನು ಹೆಚ್ಚು ಒತ್ತಡ ಲೋಡಿಂಗ್ ಹೊಂದಿದ್ದರೆ ನಾನು ವೇಗವಾಗಿ ವೇಗವಾಗಿ ವೇಗಗೊಳಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ s ಲಿಫ್ಟ್ TW ನ ಕಾರ್ಯವಾಗಿರಬೇಕು W by S ಚಿಕ್ಕದಾಗಿದ್ದರೆ ರೆಕ್ಕೆ ಪ್ರದೇಶವು ದೊಡ್ಡದಾಗಿದೆ ಆದ್ದರಿಂದ ಇದು ಪ್ರದೇಶವು ಕಡಿಮೆಯಾಗಿದ್ದಕ್ಕಿಂತ ಮುಂಚೆಯೇ ಲಿಫ್ಟ್ ಅನ್ನು ಉತ್ಪಾದಿಸುತ್ತದೆ ಆದ್ದರಿಂದ WS ಇದು ಈ ಪಾತ್ರದಲ್ಲಿ WS ಮತ್ತು TW ಎಲ್ಲಿ ಅಡಗಿದೆ ಮತ್ತು ಡಿಸೈನರ್ ತನ್ನ ಗಮನವನ್ನು ಹೇಗೆ ಸೆಳೆಯುತ್ತದೆ ಎಂಬುದನ್ನು ನಾವು ನೋಡಿದ್ದೇವೆ ಆದ್ದರಿಂದ ಡಿಸೈನರ್ ಮೊದಲು s ಲಿಫ್ಟ್ ಆಫ್ ನೇರವಾಗಿ W square weight square ಅನುಪಾತದಲ್ಲಿರುವುದನ್ನು ನೋಡುತ್ತಾರೆ ಅಂದರೆ ಇದು ಒಟ್ಟು ತೂಕಕ್ಕೆ ತುಂಬಾ ಸೂಕ್ಷ್ಮವಾಗಿರುತ್ತದೆ ಮತ್ತು ಅದಕ್ಕಾಗಿಯೇ ವಿಮಾನ ಅಥವಾ ತೂಕದ ದೃಷ್ಟಿಯಿಂದ ವರ್ಗೀಕರಿಸಲಾಗಿದೆ ಆದ್ದರಿಂದ 700 ಕೆಜಿಗಿಂತ ಕಡಿಮೆ 1500 ಕೆಜಿಗಿಂತ ಕಡಿಮೆ 2500 ಕೆಜಿಗಿಂತ ಕಡಿಮೆ ಆ ವರ್ಗೀಕರಣಗಳಿವೆ ಏಕೆಂದರೆ ತೂಕವು ನೀವು ತೆಗೆದುಕೊಳ್ಳಲು ಎಷ್ಟು ಭೂ ಪಾತ್ರದ ಅಂತರವನ್ನು ನೇರವಾಗಿ ಪರಿಣಾಮ ಬೀರುತ್ತದೆ ಮತ್ತು ಇದು ವಿಮಾನ ಆಪರೇಟರ್ಗೆ ಬಹಳ ಮುಖ್ಯವಾದ ನಿರ್ಬಂಧವಾಗಿದೆ ಅಲ್ಲದೆ ನೀವು ತೆಗೆದುಕೊಳ್ಳಲು ಹೊರಟ ಸ್ಥಳದಿಂದ ಗಾಳಿಯ ಸಾಂದ್ರತೆಯೊಂದಿಗೆ ಲಿಫ್ಟ್ ಆಫ್ ವಿಲೋಮವಾಗಿ ಹೋಗುತ್ತದೆ ಎಂದು ಅದು ನಿಮಗೆ ಹೇಳುತ್ತದೆ ಆದ್ದರಿಂದ ನೀವು ದೆಹಲಿಯಲ್ಲಿ ಹೊರಡಲು ಸಾಕಷ್ಟು ಸಮರ್ಪಕವಾದ ವಿಮಾನವನ್ನು ವಿನ್ಯಾಸಗೊಳಿಸುತ್ತಿದ್ದರೆ ಉಹಿಸಿ ಇದೀಗ ನೀವು ಅದೇ ವಿಮಾನವನ್ನು ಲೇಹ್ ಲಡಾಖ್ ಪ್ರದೇಶದಿಂದ ಹೆಚ್ಚಿನ ಎತ್ತರ ಕಡಿಮೆ ತಾಪಮಾನದಿಂದ ತೆಗೆದುಕೊಳ್ಳಲು ಬಯಸಿದರೆ ನಂತರ ಲೇಹ್ನಲ್ಲಿ ಏನಾಗಬಹುದು ದೆಹಲಿಗೆ ಹೋಲಿಸಿದರೆ ಗಾಳಿಯ ಸಾಂದ್ರತೆ ತುಂಬಾ ಕಡಿಮೆ ಇರುತ್ತದೆ ಆದ್ದರಿಂದ ದೂರವನ್ನು ಎತ್ತುವುದು ಹೆಚ್ಚಾಗುತ್ತದೆ ಆದ್ದರಿಂದ ದೆಹಲಿಯಲ್ಲಿ ನಾವು ಏನು ಮಾಡಲು ಸಾಧ್ಯವೋ ಅದೇ ಲೋಡ್ ಅನ್ನು ತೆಗೆದುಕೊಳ್ಳಲು ನಿಮಗೆ ಸಾಧ್ಯವಾಗುವುದಿಲ್ಲ ಆದ್ದರಿಂದ ನಾವು ಅದನ್ನು ಹೇಗೆ ನಿರ್ವಹಿಸುತ್ತೇವೆ ನಾನು ಪೂರ್ಣ ಸಾಮರ್ಥ್ಯದ ಪ್ರಯಾಣಿಕರಿಗೆ ಹೋಗುತ್ತಿದ್ದೇನೆ ಮತ್ತು ದೆಹಲಿಯಲ್ಲಿ ಹೊರಡಲು ನಾನು ಸಮರ್ಥನಾಗಿದ್ದೇನೆ ಇದೀಗ ಮತ್ತು ಅದೇ ವಿಮಾನವನ್ನು ನಾನು ಲೇಹ್ನಿಂದ ತೆಗೆದುಕೊಳ್ಳಲು ಬಯಸುತ್ತೇನೆ ಆದ್ದರಿಂದ ನೀವು ಏನು ಮಾಡುತ್ತೀರಿ ಎಂದು ಡಿಸೈನರ್ ಹೇಗೆ ಹೇಳುತ್ತಾನೆ ಅಥವಾ ಸಲಹೆ ನೀಡುತ್ತಾನೆ ಇದು W squareಕ್ಕೆ ಅನುಪಾತದಲ್ಲಿರುತ್ತದೆ ಎಂದು ವಿನ್ಯಾಸಕರು ಹೇಳುತ್ತಾರೆ ಆದ್ದರಿಂದ ನಾವು ತೂಕವನ್ನು ಕಡಿಮೆ ಮಾಡಿದ್ದರೆ ನಾನು ಲೇಹ್ನಿಂದ ಹೊರತೆಗೆಯಬಹುದಾದ ಅದೇ ವಿಮಾನ ನಾವು ತೂಕವನ್ನು ಹೇಗೆ ಕಡಿಮೆ ಮಾಡಬಹುದು ಒಂದೋ ನೀವು ಕಡಿಮೆ ಪ್ರಯಾಣಿಕರನ್ನು ತೆಗೆದುಕೊಳ್ಳುತ್ತೀರಿ ಅಥವಾ ಅರ್ಧದಷ್ಟು ತೆಗೆದುಕೊಳ್ಳಿ ನೀವು ಕಡಿಮೆ ಮಾಡುವ ಇಂಧನ ಹೊರೆ ಅದು ಅಲ್ಲಿಂದ ಹೊರಟುಹೋಗುತ್ತದೆ ಹತ್ತಿರದ ನಿಲ್ದಾಣಕ್ಕೆ ಹೋಗಿ ಅಲ್ಲಿ ಸಾಕಷ್ಟು ಲ್ಯಾಂಡ್ ರೋಲ್ ದೂರವಿದೆ ಮತ್ತು ಅದರ ಕಾರ್ಯಾಚರಣೆಯನ್ನು ಹೇಗೆ ಉತ್ತಮಗೊಳಿಸಲಾಗುತ್ತದೆ ನೀವು ದಯವಿಟ್ಟು ನೆನಪಿಡುವ ಇನ್ನೊಂದು ವಿಷಯವೆಂದರೆ ನೀವು ದೆಹಲಿಯಿಂದ ಪೂರ್ಣ ಹೊರೆಯೊಂದಿಗೆ ಹೊರಟಾಗ ಮತ್ತು ನೀವು ಲೇಹ್ಗೆ ಇಳಿಯಲು ಬಯಸಿದಾಗ ತೂಕ ಕಡಿಮೆಯಾಗಿದೆ ಎಂದು ನಿಮಗೆ ತಿಳಿದಿದೆ ಏಕೆಂದರೆ ಇಂಧನ ಬಳಕೆ ಸಂಭವಿಸಿದೆ ಆದ್ದರಿಂದ ಇದು s ಲಿಫ್ಟ್ ಆಫ್ ಅಥವಾ s ಟಚ್ಡೌನ್ಲಿಫ್ಟ್ ಆಫ್ ಮತ್ತು ಟಚ್ಡೌನ್ ಅನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಅವುಗಳು ಬಹುತೇಕ ಸಮಾನವಾಗಿವೆ ಎಂದು ನೀವು ನೋಡಬಹುದು ಎಲ್ಲಾ ತುಂಬಾ ಹತ್ತಿರದಲ್ಲಿದೆ ಸರಿ ಸಾಮಾನ್ಯ ಸಾಮಾನ್ಯ ವಾಯುಯಾನ ವಿಮಾನಗಳಿಗೂ ಇಲ್ಲಿಂದ ನಾನು ಅರ್ಥಮಾಡಿಕೊಳ್ಳುತ್ತೇನೆ ಎತ್ತುವಿಕೆಯು ಒತ್ತಡದೊಂದಿಗೆ ವಿಲೋಮವಾಗಿ ಹೋಗುತ್ತದೆ ಹೆಚ್ಚಿನ ಒತ್ತಡ ಎಂದರೆ ದೂರವನ್ನು ಎತ್ತುವುದು ಕಡಿಮೆ ಇರುತ್ತದೆ ಅದು ಸರಿಯಾಗಿದೆ ಹೆಚ್ಚು ಒತ್ತಡ ಎಂದರೆ ಹೆಚ್ಚು ವೇಗವರ್ಧನೆ ಆದ್ದರಿಂದ ಅದು ತ್ವರಿತವಾಗಿ ಆ V lift off ವೇಗವನ್ನು ಪಡೆಯುತ್ತದೆ ಆದ್ದರಿಂದ ಇದಕ್ಕೆ ಕಡಿಮೆ ಅಂತರ ಬೇಕಾಗುತ್ತದೆ ಆದ್ದರಿಂದ ಅಸಾಮಾನ್ಯವಾದುದು ಏನೂ ಇಲ್ಲ ಇದು ಪರಿಕಲ್ಪನಾತ್ಮಕವಾಗಿ ಸರಿಯಾಗಿದೆ ಆದರೆ ದುರದೃಷ್ಟವಶಾತ್ ಡಿಸೈನರ್ ಮುಖ್ಯವಾಗಿ ವಿಂಗ್ ಲೋಡಿಂಗ್ ಮತ್ತು ಥ್ರಸ್ಟ್ ಲೋಡಿಂಗ್ ವಿಷಯದಲ್ಲಿ ಯೋಚಿಸುತ್ತಾರೆ ಅದು WS ಮತ್ತುTW ಆದ್ದರಿಂದ ಈಗ ಡಿಸೈನರ್ ವಿಂಗ್ ಲೋಡಿಂಗ್ ಮತ್ತು ಥ್ರಸ್ಟ್ ಲೋಡಿಂಗ್ ಮೂಲಕ ಈ ಅಭಿವ್ಯಕ್ತಿಯಿಂದ ರಸವನ್ನು ಹೇಗೆ ನೋಡುತ್ತಾರೆ ಅಥವಾ ಹೊರತೆಗೆಯುತ್ತಾರೆ ನಾನು s lift off ಅನ್ನು ಎ1 44 W by Sಗೆ ಸಮನಾಗಿ ಬರೆಯಬಹುದು ಇದನ್ನು g rho infinity CLmax T by W ಆದ್ದರಿಂದ ಈಗ ಡಿಸೈನರ್ ಈ ರೀತಿಯ ಅಭಿವ್ಯಕ್ತಿಯೊಂದಿಗೆ ಹೆಚ್ಚು ಆರಾಮದಾಯಕವಾಗಿದೆ ಇವೆಲ್ಲ ವಿಶ್ಲೇಷಣೆಯ ಮೂಲಕ ಯಾರಾದರೂ ನಿಮಗೆ ಅಭಿವ್ಯಕ್ತಿ ನೀಡುತ್ತಾರೆಂದು ನಿಮಗೆ ತಿಳಿದಿದೆ ಇದು ಸರಳ ಉದಾಹರಣೆ ಗಣಿತಜ್ಞ ವಾಯುಬಲವಿಜ್ಞಾನಿ ಫ್ಲೈಟ್ ಮೆಕ್ಯಾನಿಕ್ಸ್ ಮನುಷ್ಯರಿಂದ ಪಡೆದ ಸಾಕಷ್ಟು ಸಂಕೀರ್ಣ ಅಭಿವ್ಯಕ್ತಿಗಳನ್ನು ನೀವು ಪಡೆಯುತ್ತೀರಿ ಡಿಸೈನರ್ ದೊಡ್ಡ ವಿಶ್ಲೇಷಣಾತ್ಮಕ ವೈಯಕ್ತಿಕ ಹೆಚ್ಚು ಗಣಿತದ ವ್ಯಕ್ತಿಯಲ್ಲ ಎಂದು ನಾನು ನಿಮಗೆ ಹೇಳಿದ್ದೇನೆ ಆದ್ದರಿಂದ ಮಾಹಿತಿಯನ್ನು ಹೊರತೆಗೆಯಲು ಅವರು ತಮ್ಮದೇ ಆದ ಶಬ್ದಕೋಶವನ್ನು ಹೊಂದಿದ್ದಾರೆ ಮತ್ತು ಅವರು ಇದನ್ನು ತಕ್ಷಣ ಅನುವಾದಿಸುತ್ತಾರೆ ನಾನು ಈ ರೀತಿ ಕಾಣುತ್ತೇನೆ ಮತ್ತು ಈ ಅಭಿವ್ಯಕ್ತಿಯನ್ನು ಇಲ್ಲಿ ರೆಕ್ಕೆ ಲೋಡಿಂಗ್ ಆಗಿ ನೋಡುತ್ತೇನೆ ಇಲ್ಲಿ ಒತ್ತಡ ಲೋಡಿಂಗ್ ಇದೆ ಎಂದು ನನಗೆ ತಿಳಿದಿದೆ ಸರಿ ಆದ್ದರಿಂದ ಈಗ ಅವರು ಏನು ಮಾಡುತ್ತಾರೆ ನಿಯಂತ್ರಣದ ಮೂಲಕ ನಿರ್ಬಂಧವಿದ್ದರೆ ದೂರವನ್ನು ಎತ್ತುವುದು 1000 ಮೀಟರ್ ಆಗಿರಬೇಕು ಅವನು ಇಲ್ಲಿ 1000 ಮೀಟರ್ ಇಡುತ್ತಾನೆ ನಂತರ ರೆಕ್ಕೆ ಲೋಡಿಂಗ್ ಯಾವುದು ಅಥವಾ ಟೇಕ್ ಆಫ್ ಸಮಯದಲ್ಲಿ ಅವನು ನಿಭಾಯಿಸಬಲ್ಲ ಥ್ರಸ್ಟ್ ಲೋಡಿಂಗ್ ಯಾವುದು ಥ್ರಸ್ಟ್ ಲೋಡಿಂಗ್ಗೆ ಹೆಚ್ಚಿನ ತೂಕವನ್ನು ನೀಡುತ್ತದೆ ಆದ್ದರಿಂದ ಅವರು TW ಯಿಂದ ಥ್ರಸ್ಟ್ ಲೋಡಿಂಗ್ ಮೌಲ್ಯವನ್ನು ಆಯ್ಕೆ ಮಾಡುತ್ತಾರೆ ಅವರು 0 3 ಅನ್ನು ಹೊಂದಿದ್ದಾರೆಂದು ಹೇಳೋಣ ಮತ್ತು ಫ್ಲಾಪ್ಸ್ ಹೈ ಲಿಫ್ಟ್ ಸಾಧನಗಳನ್ನು ಬಳಸುವ ಮೂಲಕ CLmax ಅನ್ನು ಹೆಚ್ಚಿಸಬಹುದು ಎಂದು ಅವರಿಗೆ ತಿಳಿದಿದೆ ಆದ್ದರಿಂದ ವಿಮಾನದ ಪ್ರಕಾರವನ್ನು ಅವಲಂಬಿಸಿ ನೋಡಿ ನೀವು ಸೆಸ್ನಾ 206 ಅನ್ನು ಬಳಸುತ್ತಿದ್ದರೆ ನೀವು ತುಂಬಾ ಸಂಕೀರ್ಣವಾದ ಫ್ಲಾಪ್ಗಳನ್ನು ಹಾಕುವುದಿಲ್ಲ ನೀವು ಪ್ಲೇನ್ ಫ್ಲಾಪ್ ಅನ್ನು ಹಾಕುತ್ತೀರಿ ಅದು A320 ಆಗಿದ್ದರೆ ನೀವು ಸಾಕಷ್ಟು ಸಂಕೀರ್ಣ ಫ್ಲಾಪ್ಗಳನ್ನು ಹಾಕುತ್ತೀರಿ ಸರಿ ಆದ್ದರಿಂದ ನೀವು ವಿನ್ಯಾಸಗೊಳಿಸುತ್ತಿರುವ ವಿಮಾನದ ಪ್ರಕಾರ ನೀವು ಸಾಗಿಸುತ್ತಿರುವ ಪ್ರಯಾಣಿಕರ ಪ್ರಕಾರ ಅಥವಾ ಏರೋಬ್ಯಾಟಿಕ್ ವಿಷಯದಲ್ಲಿ ವಿಮಾನದ ಪ್ರಕಾರ ಅಥವಾ ಅದು ವಿಚಕ್ಷಣ ವಿಮಾನವಾಗಿದೆ ನೀವು ಯಾವ ರೀತಿಯ ಹೈ ಲಿಫ್ಟ್ ಸಾಧನಗಳನ್ನು ಬಳಸಲಿದ್ದೀರಿ ಎಂಬ ಕಲ್ಪನೆ ಇದೆ ಆದ್ದರಿಂದ ನಿಮಗೆ ಸಿಎಲ್ಮ್ಯಾಕ್ಸ್ ಬಗ್ಗೆ ಒಂದು ಕಲ್ಪನೆ ಇದೆ ಆದ್ದರಿಂದ ನೀವು ಸಿಎಲ್ಮ್ಯಾಕ್ಸ್ ಅನ್ನು ಇರಿಸಿ ನಾನು ಸುಮಾರು 1 5 ಅವರು CLmax 1 5 ಅನ್ನು ನೋಡುವ ಚಲನೆಯು ಅವರು ನಿಜವಾಗಿಯೂ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅವರು ಯಾವ ರೀತಿಯ ಹೈ ಲಿಫ್ಟ್ ಸಾಧನಗಳನ್ನು ಬಳಸಲಿದ್ದಾರೆ 5 ಎಂದರೆ ಅವನು ಹೆಚ್ಚಾಗಿ ವಿಮಾನ ಫ್ಲಾಪ್ ಅನ್ನು ಬಳಸುತ್ತಿದ್ದಾನೆ ನೀವು 2 ಅಥವಾ 2 5 ಅನ್ನು ಹಾಕಿದರೆ ಅವನು ಫೌಲರ್ ಫ್ಲಾಪ್ ಅಥವಾ ಕೆಲವು ಸ್ಲ್ಯಾಟ್ ಅಥವಾ ಸ್ಲಾಟ್ ಅನ್ನು ಅವನು ಮಾಡಲಿದ್ದಾನೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಹೆಚ್ಚಾಗಿ ಕಾರ್ಯನಿರ್ವಹಿಸಲು ಹೋಗುವ ಗಾಳಿಯ ಸಾಂದ್ರತೆ ಏನು ಎಂದು ಅವನಿಗೆ ತಿಳಿದಿದೆ ಆದ್ದರಿಂದ ಅವನು ಇದನ್ನು ಆರಿಸುತ್ತಾನೆ ಈ ಸಂಖ್ಯೆಯನ್ನು ಇರಿಸಿ ಮತ್ತು WS ಗೆ ಏನು ಬೇಕು ಎಂದು ಪಡೆಯಿರಿ ಇದು ಸ್ಪಷ್ಟವಾಗಿದೆಯೇ ಈ ಸಂಕೀರ್ಣ ಅಭಿವ್ಯಕ್ತಿಯಿಂದ ಮತ್ತು ಡಿಸೈನರ್ ನಾವು ಈ ರೀತಿಯ ಪ್ರಾಥಮಿಕ ವಿಶ್ಲೇಷಣೆಯನ್ನು ಮಾಡುವ ನಿರೀಕ್ಷೆಯಿದೆ ಅಲ್ಲಿ ನಾವು ಕರೆ ಮಾಡುತ್ತೇವೆ ಅವರು ಸಂಖ್ಯೆಗಳ ಬಗ್ಗೆ ಒಂದು ಭಾವನೆಯನ್ನು ಹೊಂದಿದ್ದಾರೆ ಮತ್ತು ವಿಷಯವನ್ನು ಸರಳಗೊಳಿಸುತ್ತಾರೆ ಮತ್ತು ನಂತರ ಅದನ್ನು ಕಾನ್ಫಿಗರ್ ಮಾಡಲು ಅವರು ಬಳಸುತ್ತಿರುವ ಶಬ್ದಕೋಶಕ್ಕೆ ಭಾಷಾಂತರಿಸಿ ವಿಮಾನ ಆದ್ದರಿಂದ ಪರೀಕ್ಷಾ ಪ್ರಕರಣದೊಂದಿಗೆ ವಿಮಾನವನ್ನು ವಿನ್ಯಾಸಗೊಳಿಸುವ ವ್ಯಾಯಾಮವನ್ನು ನಾವು ಮಾಡುವಾಗ ಈ ವಿಧಾನವನ್ನು ನಾವು ಬಳಸುತ್ತೇವೆ ನಾನು ಈ ಭಾಗವನ್ನು ಕೊನೆಗೊಳಿಸುವ ಮೊದಲು ಈ ಟೇಕ್ ಆಫ್ ದೂರವನ್ನು ಲಿಫ್ಟ್ ಆಫ್ ಪ್ಲಸ್ ಎಂದು ವಿವರಿಸಲಾಗಿದೆ ಎಂಬುದನ್ನು ದಯವಿಟ್ಟು ಗಮನಿಸಿ ಮೀಟರ್ ತೆರವುಗೊಳಿಸಲು ಬೇಕಾದ ಅಂತರ ಎಂದರೆ ಅದು 30 ಅಡಿ ಅಥವಾ 50 ಅಡಿ ಆದ್ದರಿಂದ ನಾನು ಇಲ್ಲಿಂದ ಪ್ರಾರಂಭಿಸುವ ಮಿಲಿಟರಿ ಅಥವಾ ನಾಗರಿಕ ವಿವರಣೆಯನ್ನು ಅವಲಂಬಿಸಿ 30 ಅಡಿ ಅಥವಾ 50 ಅಡಿಗಳೊಂದಿಗೆ ನಾನು V lift off distance ಕ್ಕೆ ಬರುತ್ತೇನೆ ನಂತರ ನಾನು ಅದನ್ನು ತಿರುಗಿಸುತ್ತೇನೆ ನಂತರ ನಾನು ಎಲ್ಲವನ್ನೂ ಏರುತ್ತೇನೆ ಮತ್ತು ಈ ಅಂತರದ ಎತ್ತರವು 50 ಅಡಿ ಅಥವಾ 30 ಅಡಿಗಳು ಆದ್ದರಿಂದ ಇದು ಸಾಮಾನ್ಯವಾಗಿ ಒಂದೇ ಎಂಜಿನ್ ವಿಮಾನಕ್ಕೆ ಟೇಕ್ ಆಫ್ ದೂರವಾಗಿರುತ್ತದೆ ಸಮತೋಲನ ಕ್ಷೇತ್ರದ ಉದ್ದದ ಬಗ್ಗೆ ನಾವು ಮುಂದಿನ ಉಪನ್ಯಾಸದಲ್ಲಿರಬಹುದು ಅದು ಬಹು ಎಂಜಿನ್ ವಿಮಾನಗಳಿಗೆ ಮುಖ್ಯವಾಗಿ ಮುಖ್ಯವಾಗಿದೆ ಒಂದು ಎಂಜಿನ್ ವಿಫಲವಾದರೆ ನಾನು ಹೇಗೆ ನಿರ್ಧಾರ ತೆಗೆದುಕೊಳ್ಳುತ್ತೇನೆ ನಾನು ನಿಲ್ಲಿಸಲು ವಿರಾಮವನ್ನು ಅನ್ವಯಿಸುತ್ತೇನೆಯೇ ಅಥವಾ ನಾನು ಟೇಕ್ ಆಫ್ ಮಾಡುವುದನ್ನು ಮುಂದುವರಿಸುತ್ತೇನೆ ಮತ್ತು ಸರ್ಕ್ಯೂಟ್ ಫ್ಲೈ ಮಾಡಿ ಕೆಳಗೆ ಬನ್ನಿ ಆದ್ದರಿಂದ ಅದು ನನ್ನ ಮುಂದಿನ ಉಪನ್ಯಾಸವಾಗಿರುತ್ತದೆ